ಮೊದಲು ಆ ಮೆಶ್ ಮತ್ತು ಲೂಪ್ ವಿಷಯವನ್ನು ನೋದಡುವ ಆದ್ದರಿಂದ a b e f a ಪಥವನ್ನು ಮತ್ತು b c d e b ಇವೆರಡೂ ಮೆಶ್ ಗಳು ಇದು ಮೆಶ್ ಏಕೆಂದರೆ ಇಲ್ಲಿ ಯಾವುದೇ ಲೂಪ್ ಇಲ್ಲ ಅದು ನೀಲಿ ಬಣ್ಣದಲ್ಲಿದೆ ಆ ಲೂಪ್ ನ ಬಣ್ಣವು ವಿಭಿನ್ನ ವಾಗಿದ್ದಾರೆ ಅರ್ಥಮಾಡಿಕೊಳ್ಳಲು ಸುಲಭ ಇಲ್ಲಿ a b c d e f a ಲೂಪ್ ಇದರ ಒಳಗೆ ಇನ್ನೆರಡು ಲೂಪ್ ಗಳಿವೆ ಅದನ್ನು ಮೆಶ್ ಎನ್ನುತ್ತೇವೆ ಅದರೊಳಗೆ ಯಾವುದೇ ಲೂಪ್ ಇಲ್ಲ ಲೂಪ್ ಮತ್ತು ಮೆಶ್ ಗೆ ವ್ಯತ್ಯಾಸ ಇದ್ದರೂ ಕೆಲವೊಮ್ಮೆ ಲೂಪ್ ಅಥವಾ ಮೆಶ್ ಎನ್ನುತ್ತೇವೆ ಈ ಇಡೀ ವಿಷಯವು ಒಂದು ಲೂಪ್ ಆಗಿದೆ ಆದರೆ ಅದರೊಳಗೆ 2 ಲೂಪ್ ಆಗಿದೆ ಆದರೆ ಈ ಲೂಪ್ ತೆಗೆದುಕೊಂಡರೆ ಅದರೊಳಗೆ ಯಾವುದೇ ಲೂಪ್ ಇಲ್ಲ ಆಗ ಮೆಶ್ ಎನ್ನುತ್ತೇವೆ ಆದ್ದರಿಂದ ಇದು ಮೆಶ್ 1 ಇದು ಮೆಶ್ 2 ಮತ್ತು ಈ ಏಕ ಲೂಪ್ ಅನ್ನು ಹೊಂದಿದೆ ಇಲ್ಲಿ ಸರ್ಕ್ಯೂಟ್ ಅನ್ನು ನೋಡಿದರೆ ಈ ವಿದ್ಯುತ್ I1 I2 I3 ಆಗಿದೆ ಮತ್ತು ಮತ್ತು I1 I2 ಆವರ್ತಕ ಕರೆಂಟ್ ಆಗಿದೆ I1 i1 ಆಗಿದೆ ಈಗ ಈ I2 ಅನ್ನು ತೆಗೆದುಕೊಂಡರೆ ಇದು ಈ ರೀತಿ ಹೋಗುತ್ತದೆ ಮತ್ತು I1 ಅದು ಕೆಳಗೆ ಬರುತ್ತಿದೆ ಮತ್ತು ಈ I2 ತೆಗೆದುಕೊಂಡರೆ ಮತ್ತು i1 i2 ಮೇಲಕ್ಕೆ ಹೋಗುತ್ತಿದೆ ಮತ್ತು ಈ I1 ದಿಕ್ಕು ಕೆಳಮುಖವಾಗಿರುತ್ತದೆ ಮತ್ತು I2 ಮೇಲಕ್ಕೆ ಹೋಗುತ್ತದೆ ಆದ್ದರಿಂದ I2 i1 i2 ಮತ್ತು i2 I3 ಈ ರೀತಿಯಲ್ಲಿ ವಿಷಯಗಳನ್ನು ಅರ್ಥಮಾಡಿಕೊಳ್ಳಲು ಸುಲಭವಾಗುತ್ತದೆ ಆದ್ದರಿಂದ i1 I1 i2 I3 ಮತ್ತು I2i1 i2 ಆಗಿದೆ ಈಗ ಮೆಶ್ 1 ರಲ್ಲಿ KVL ಅನ್ವಯಿಸಿಬೇಕು ಮೆಶ್ ಎನಾಲಿಸಿಸ್ ಗೆ KVL ಮತ್ತು ನೋಡಲ್ ಎನಾಲಿಸಿಸ್ ಗೆ KCL ಅನ್ವಯಿಸಬೇಕು ಇಲ್ಲಿ ಸೂಪರ್ ನೋಡ್ ಇರುವುದರಿಂದ KCL ಮತ್ತು KVL ಎರಡನ್ನೂ ಅನ್ವಯಿಸಬೇಕಾಗುತ್ತದೆ ಆದ್ದರಿಂದ ಇದೆಲ್ಲವೂ ಇದೆ ಎಲ್ಲವನ್ನೂ ಇಲ್ಲಿ ಬರೆಯಲಾಗಿದೆ ಆದರೆ ಕೆಲವು ವಿವರಗಳನ್ನು ಪುಸ್ತಕದಲ್ಲಿ ಕಾಣಬಹುದು ಆದ್ದರಿಂದ ದಯವಿಟ್ಟು ಅದನ್ನು ಅಧ್ಯಾಯದಲ್ಲಿ ನೋಡಿ ಅದು ಪೂರ್ಣಗೊಂಡ ಯಾವುದೇ ಪುಸ್ತಕವಿಲ್ಲ ಮೆಶ್ 1 ನಲ್ಲಿ KVL ಬರೆದರೆ v1R1i1R20 ಸರಳೀಕರಿಸಿದಾಗ R1R2i1 R2i2v1 3 23 ಆಗುತ್ತದೆ ಮತ್ತು ಮೆಶ್ 2 ನಲ್ಲಿ KVL ಅನ್ವಯಿಸಿದರೆ i2 R3 v2 R 2 0 ಸಿಗುತ್ತದೆ R3 R 2 i2 R 2i1v20 R 2i1 R3 R 2 i2 v2 24 ಇಲ್ಲಿ v1v2 R 1 R 2 R3 ತಿಳಿದಿದೆ i1i2 ತಿಳಿದಿದ್ದರೆ I1 I2 ಸೈಕ್ಲಿಕ್ ಕರೆಂಟ್ ನ್ನು ಕಂಡು ಹಿಡಿಯಬಹುದು I1 i1 I3i2 I2 i1 i2 ಆಗಿದೆ ಆದ್ದರಿಂದ ಈಗ ಇದರೊಳಗೆ ಇದು ಮೆಶ್ ವಿಶ್ಲೇಷಣೆ ಆದ್ದರಿಂದ ಫಿಗರ್ 20 ನಲ್ಲಿ ತೋರಿಸಿರುವ ಸರ್ಕ್ಯೂಟ್ನಮೆಶ್ ವಿಶ್ಲೇಷಣೆಯನ್ನು ಬಳಸಿಕೊಂಡುI1 I2 I3 ಅನ್ನು ಕಂಡುಹಿಡಿಯಬೇಕು ಮೆಶ್ ಅನಾಲಿಸಿಸ್ ಅನ್ನು ಅನ್ವಯಿಸಬೇಕು ಅಂದರೆ KVLನ್ನು ಇಲ್ಲಿ 2 ಮೆಶ್ ಇದೆ KVLನ್ನು ಅನ್ವಯಿಸಿ ಮತ್ತು ಅದರ ಪ್ರಕಾರ 1 ವೋಲ್ಟೇಜ್ ಮೂಲವು ಇಲ್ಲಿದೆ ಎಂದು ಮಾತ್ರ ಕಂಡುಹಿಡಿಯಿರಿ I1 ಈ ರೀತಿ ಹೋಗುವುದರಿಂದ I1 i1 ಮತ್ತು I3i2 I3 ಅದು ಕೆಳಮುಖವಾಗಿದೆ ಆದ್ದರಿಂದ ಈ i1 ಕೆಳಕ್ಕೆ ಮತ್ತು i2 ಮೇಲ್ಮುಖವಾಗಿರುತ್ತದೆ ಆದ್ದರಿಂದ I3 i1 i2 ಆದ್ದರಿಂದ KVL ಅನ್ನು ಸುಲಭವಾಗಿ ಅನ್ವಯಿಸಬಹದು ಆಗ 10 ವೋಲ್ಟ್ ಮೊದಲು ಸಿಗುತ್ತದೆ ಆದ್ದರಿಂದ ಅದು 10 ಆಗಿರುತ್ತದೆ ಏಕೆಂದರೆ ಅದು 10 ವೋಲ್ಟ್ ಅನ್ನು ಎದುರಿಸುತ್ತಿದೆ ನಂತರ R 1 10 I3 10 ಯಾಕೆಂದರೆಅದು ಪ್ರದಕ್ಷಿಣಾಕಾರವಾಗಿ ಚಲಿಸುತ್ತಿದೆ ಆದ್ದರಿಂದ ಈ ದಿಕ್ಕಿನಲ್ಲಿ ಈ ಶಾಖೆಯಲ್ಲಿ ಫಲಿತಾಂಶದ ಪ್ರವಾಹ i1 i2 ಈ ರೀತಿ ಚಲಿಸುತ್ತದೆ ಮತ್ತು 15 ವೋಲ್ಟ್ ನ್ನು ಎದುರಿಸುತ್ತದೆ ನಂತರ 5 ರಿಂದ 1 0 ಮೆಶ್ 1 ರಲ್ಲಿ KVL ನ್ನು ಅನ್ವಯಿಸಿದಾಗ 15 5i110100 ಆದ್ದರಿಂದ 3i1 2i21 ಅದೇ ರೀತಿ ಮೆಶ್ 2 ನಲ್ಲಿ ಪ್ರದಕ್ಷಿಣಾಕಾರವಾಗಿ ಚಲಿಸಿದಾಗ 10 i2 10 100 i1 2 i2 1 I3 i1 i2 1 10 ಇದರರ್ಥ ಎರಡನೇ ಶಾಖೆಯಲ್ಲಿ ವಿದ್ಯುತ್ ಪ್ರವಹಿಸುವುದಿಲ್ಲ ಆದ್ದರಿಂದ ಫಿಗರ್ 21 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ನಲ್ಲಿ ಮೆಶ್ ವಿಶ್ಲೇಷಣೆಯನ್ನು ಬಳಸಿಕೊಂಡು ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದು ಅವಲಂಬಿತ ವೋಲ್ಟೇಜ್ ಮೂಲವಾಗಿದೆ ಈ ವಿದ್ಯುತ್ ಪ್ರವಾಹವು ನಿಜವಾಗಿ ಅವಲಂಬಿತ ವೋಲ್ಟೇಜ್ ಮೂಲಕ ಹಾದು ಹೋಗುತ್ತದೆ ಇಲ್ಲಿ ಮೆಶ್ 1ಮೆಶ್ 2 ಮೆಶ್ 3 ಇವೆ ಈ ಶಾಖೆಯಲ್ಲಿ ಈ ರೀತಿ ಚಲಿಸುವಾಗ ವಿದ್ಯುತ ಪ್ರವಾಹವು I1 ಆಗಿದೆ ಇಲ್ಲಿ ಇದನ್ನು ಎಲ್ಲವನ್ನೂ ಬರೆಯಲಾಗಿದೆ ವಿದ್ಯುತ್ ಪ್ರವಾಹವು ನಿಜವಾಗಿ ಈ ರೀತಿ ಹೋಗುತ್ತಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದನ್ನು ಗಮನಿಸಿದರೆ ಆ 5 Ω ರಿಂದ 5 Ω ಪ್ರತಿರೋಧವು ಪ್ರವಾಹದಲ್ಲಿನ ವಿದ್ಯುತ್ ಪ್ರವಾಹ ಅದು ಕೆಳಕ್ಕೆ ಆದ್ದರಿಂದ i2I1 I2 ಅಂತೆಯೇ ಇಲ್ಲಿ 6 Ω ಪ್ರತಿರೋಧದಲ್ಲಿ 6 Ω ವೋಲ್ಟೇಜ್ ಡ್ರಾಪ್ ನ್ನು ಕಂಡು ಹಿಡಿಯಲು KVL ಅನ್ನು ಅನ್ವಯಿಸಬೇಕು ಆದ್ದರಿಂದ ಕೆವಿಎಲ್ ಅನ್ನು ಅನ್ವಯಿಸಿದರೆ 5 6 120 11i1 5i2 6i312 1 ಇದು ಮೆಶ್ 1 ರ ಮೊದಲ ಸಮೀಕರಣ ಅದೇ ರೀತಿ ಮೆಶ್ 2 ರಲ್ಲಿ ಅನ್ವಯಿಸಿದರೆ 12i2250 ಈ ಸಮೀಕರಣ ದೊರೆಯುತ್ತದೆ 5i119i2 2i30 ಈಗ ಮೆಶ್ 3ರಲ್ಲಿ 2I620 ಆದರೆ Ii1 i2 ಆದುದರಿಂದ 2620 i1i2 2i30 ಇದು ಸಮೀಕರಣ 3 ಆದ್ದರಿಂದ ಸಮೀಕರಣ 1 2 ಮತ್ತು ಸಮೀಕರಣ 3 ಅದನ್ನು ಮ್ಯಾಟ್ರಿಕ್ಸ್ ರೂಪದಲ್ಲಿ ಮಾಡಿದರೆ ಮತ್ತು ಕ್ರಾಮರ್ಸ್ ನಿಯಮ ವನ್ನು ಉಪಯೋಗಿಸಿ ಪರಿಹರಿಸಬೇಕು ಆಗ i1 2 25 ampere i2 0 75 ampere ಸಿಗುತ್ತದೆ i3 1 5 ampere I i1 i2 2 25 0 75 1 5amps ಆಗುತ್ತದೆ ಆದ್ದರಿಂದ ಮೆಶ್ ವಿಶ್ಲೇಷಣೆಗೆ ಯಾವುದೇ ವಿದ್ಯುತ್ ಮೂಲಗಳಿಲ್ಲದೆ ವಿಶ್ಲೇಷಿಸುತ್ತದೆ ವಿದ್ಯುತ್ ಮೂಲಗಳೊಂದಿಗೆ ವಿಶ್ಲೇಷಣೆ ಆದ್ದರಿಂದ ಈ ವಿಭಾಗದಲ್ಲಿ ಅವಲಂಬಿತ ಅಥವಾ ಸ್ವತಂತ್ರ ವಿದ್ಯುತ್ ಮೂಲಗಳನ್ನು ಹೊಂದಿರುವ ಸರ್ಕ್ಯೂಟ್ಗೆ ಮೆಶ್ ವಿಶ್ಲೇಷಣೆಯನ್ನು ಅನ್ವಯಿಸುತ್ತದೆ ಆದ್ದರಿಂದ ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಮೂಲಗಳು ಇರುವುದರಿಂದ ವಾಸ್ತವವಾಗಿ ಸಮೀಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ವಿದ್ಯುತ್ ಮೂಲವು ಒಂದು ಮೆಶ್ ಮಾತ್ರ ಇರುವಾಗ ಈ ಕೆಳಗಿನ 2 ಪ್ರಕರಣಗಳನ್ನು ಪರಿಗಣಿಸಬೇಕು ಆದ್ದರಿಂದ 2 ಮೆಶ್ ಹೊಂದಿರುವ ಸರಳ ಸರ್ಕ್ಯೂಟ್ ಅನ್ನು ತೋರಿಸುತ್ತದೆ ವಿದ್ಯುತ್ ಪ್ರವಾಹವು ಮೆಶ್ 2 ನಲ್ಲಿ ನಿರ್ಗಮಿಸುತ್ತದೆ ಈ ಕೇಸ್ ನಲ್ಲಿ 2 ಮೆಶ್ ಗಳಿದ್ದು 1 ಒಂದು ವಿದ್ಯುತ್ ಮೂಲ ಅಸ್ತಿತ್ವದಲ್ಲಿದೆ ಮೊದಲನೆಯದು i2 ನ ಮೌಲ್ಯ ಏನು ಎಂದು ಕಂಡುಹಿಡಿಯಬೇಕು ಆದ್ದರಿಂದ ಪ್ರದಕ್ಷಿಣಾಕಾರವಾಗಿ ತೆಗೆದುಕೊಂಡಿದ್ದೇವೆ ಆದರೆ ಈ 10 ಆಂಪಿಯರ್ ಅದು ಮೇಲ್ಮುಖವಾಗಿದೆ ಆದ್ದರಿಂದ ಇಲ್ಲಿ ತೋರಿಸಿರುವ i2 10 ampere ಆಗಿದೆ ಇಲ್ಲಿ ಸಮೀಕರಣದ ಸಂಖ್ಯೆ 1 ಆಗಿರುತ್ತದೆ ಏಕೆಂದರೆ ಇನ್ನೊಂದು ಮೆಶ್ ನಲ್ಲಿ ವಿದ್ಯುತ್ ಮೂಲವಿದೆ ಆದ್ದರಿಂದ ಇದು ಸಮೀಕರಣದ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ನೇರವಾಗಿ i2 10 ampere ಬರೆಯಬಹುದು ಈಗ ಮೆಶ್ 1 KVL ಅನ್ನು ಅನ್ವಯಿಸಿದರೆ 8i212 200 ಆದರೆ i2 10 ampere ಈ ಬೆಲೆಯನ್ನು ಮೇಲಿನ ಸಮೀಕರಣದಲ್ಲಿ ಹಾಕಿದಾಗ 8x 1012i110 20 0 ಆದುದರಿಂದ i1 5 ampere ಆಗಿದೆ ಈಗ ವಿದ್ಯುತ್ ಮೂಲವು 2 ಮೆಶ್ ಗಳ ನಡುವೆ ಇದ್ದಾಗ ಏನಾಗುತ್ತದೆ ಎಂದು ನೋಡೋಣ ಈ ಸರ್ಕ್ಯೂಟ್ ಅನ್ನು ನೋಡೋಣ ನಾವು ಬೇರೆ ಬೇರೆ ಉದಾಹರಣೆಗಳನ್ನು ನೋಡೋಣಇಲ್ಲಿ ಯಾವುದೇ ಗೊಂದಲ ಇರಬಾರದು ಎಸಿ ಸರ್ಕ್ಯೂಟ್ ಕೂಡ ಇದೇ ರೀತಿಯದ್ದಾಗಿರುತ್ತದೆ ಆದರೆ ಸಂಕೀರ್ಣ ಸಂಖ್ಯೆಯು ಒಳಗೊಂಡಿರುವುದರಿಂದ ಅದನ್ನು ಪರಿಹರಿಸಲು ಸಮಯ ತೆಗೆದುಕೊಳ್ಳುವುದರಿಂದ ಸಣ್ಣ ಸಂಖ್ಯೆಯ ಉದಾಹರಣೆಗಳನ್ನು ತೆಗೆದುಕೊಳ್ಳುವ ಇಲ್ಲಿ 2 ಮೆಶ್ಗಳು ಮದ್ಯೆ ವಿದ್ಯುತ್ ಮೂಲವಿದೆ ಮತ್ತು ಅದರೊಂದಿಗೆ 4 Ω ಪ್ರತಿರೋಧವೂ ಇದೆ ಈ ವಿದ್ಯುತ್ನೋಡಿಗೆ ಸರಣಿಯಲ್ಲಿದೆ ಆದ್ದರಿಂದ ಈ ಅಂಶಗಳನ್ನು ಹೊರತುಪಡಿಸಿ ಏನು ಮಾಡಬಹುದು ಎಂದು ನೋಡೋಣ ಈ ಅಂಶಗಳನ್ನು ಹೊರತುಪಡಿಸಿ ಎಂದರೆ ವಿದ್ಯುತ್ ಮೂಲ ಮತ್ತು ಸರಣಿಯಲ್ಲಿ ಸಂಪರ್ಕಗೊಂಡಿರುವ ಇತರ ಅಂಶಗಳನ್ನು ಹೊರತುಪಡಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಸೂಪರ್ ಮೆಶ್ ಅನ್ನು ರಚಿಸುವ ಆದ್ದರಿಂದ ಇದನ್ನು ಹೊರತುಪಡಿಸಿ ಈ ಅಂಶವನ್ನು ಹೊರಗಿಡಿ ಸೂಪರ್ ನೋಡ್ ಅಧ್ಯಯನ ಮಾಡಿದಂತೆ ಸೂಪರ್ ಮೆಶ್ ಯನ್ನು ರಚಿಸುವ ಈ ಸಂದರ್ಭದಲ್ಲಿ ಏನಾಗುತ್ತದೆ ವಿದ್ಯುತ್ ಮೂಲ ಮತ್ತು ಇತರ ಅಂಶಗಳನ್ನು ಹೊರತುಪಡಿಸಿ ಇದರಲ್ಲಿ ಒಂದು ಸೂಪರ್ ಮೆಶ್ ರಚಿಸಲಾಗಿದೆ ಎಂದು ತೋರಿಸಲಾಗಿದೆ ಆದರೆ ಈವಿದ್ಯುತ್ ಪ್ರವಾಹವನ್ನುi1 ಮತ್ತು i2 ಒಂದೇ ಎಂದು ಪರಿಗಣಿಸಬೇಡಿ ವಿದ್ಯುತ್ 12 Ω 28 Ω ರಲ್ಲಿ ಒಂದೆ ರೀತಿ ಹರಿಯುತ್ತಿಲ್ಲ ಆದ್ದರಿಂದ ಒಂದು ಸೂಪರ್ ಮೆಶ್ ನ್ನು ರಚಿಸಲಾಗಿದೆ ಈ ಸಂದರ್ಭದಲ್ಲಿ KVLಅನ್ನು ಅನ್ವಯಿಸಿದಾಗ 12 i1 20 i2 40 0 ಇದನ್ನು ಹೊರತುಪಡಿಸಿ ಒಂದು ಸೂಪರ್ ನೋಡ್ನ್ನು ಮತ್ತೆ ಬರೆಯುವುದು ಇದು i1 ಮತ್ತು ಇದು ಸೂಪರ್ ಮೆಶ್ ಅನ್ನು ಈ ರೀತಿ ರಚಿಸಲಾಗಿದೆ ಅದೇ ರೀತಿ ಸಮೀಕರಣವನ್ನು ಹೇಗೆ ಬರೆಯುವುದು ಎಂದು ತಿಳಿಯುತ್ತದೆ ಆದ್ದರಿಂದ ಸರಳೀಕರಿಸಿದರೆ 3i1 7 i2 10 ಆಗುತ್ತದೆ ಫಿಗರ್ 3 ರಲ್ಲಿನ ನೋಡ್ o ಗೆ KCL ಅನ್ನು ಅನ್ವಯಿಸಬೇಕು 6 amps ಇದು ಮೇಲ್ಮುಖ ದಿಕ್ಕು ಆದ್ದರಿಂದ ನೋಡ್ ಅನ್ನು ಬಿಡುತ್ತಿದೆ ಮತ್ತು ಈ i2 ವಾಸ್ತವವಾಗಿ ನೋಡ್ಗೆ ಪ್ರವೇಶಿಸುತ್ತಿದೆ ಮತ್ತು I1 ನಿರ್ಗಮಿಸುತ್ತದೆ ಆದ್ದರಿಂದ i2 6 i1 ಆದ್ದರಿಂದ KCL ಈ ನೋಡ್ನಲ್ಲಿ ಅನ್ವಯಿಸಿದರೆ ಕೆಳಗಿನ ಸಮೀಕರಣ ಸಿಗುತ್ತದೆ i1 i2 6 ಆಗುತ್ತದೆ ಈಗ ಈ ಸಮೀಕರಣವನ್ನು 1 ಮತ್ತು 2 ಪರಿಹರಿಸಿದರೆ i1 3 2 ampere ಮತ್ತು i2 2 8 ampere ಅನ್ನು ಪಡೆಯುತ್ತೇವೆ ಆದ್ದರಿಂದ ಒಂದು ಸೂಪರ್ ಮೆಶ್ ತನ್ನದೇ ಆದ ವಿದ್ಯುತ್ ಪ್ರವಾಹವನ್ನು ಹೊಂದಿಲ್ಲ ಇದು ಒಂದು ಸ್ವಭಾವ ಆಗಿದೆ ಎರಡನೆಯದು ಸೂಪರ್ ಮೆಶ್ ನಲ್ಲಿರುವ ವಿದ್ಯುತ್ ಮೂಲವು ಮೆಶ್ ವಿದ್ಯುತ್ ಪ್ರವಾಹವನ್ನು ಪರಿಹರಿಸಲು ಅಗತ್ಯವಾದ ಸ್ಥಿರ ಸಮೀಕರಣವನ್ನು ಒದಗಿಸುತ್ತದೆ ಆದ್ದರಿಂದ ಇದು ನಿಜವಾಗಿ ಸ್ಥಿರ ಸಮೀಕರಣವಾಗಿದೆ ಏಕೆಂದರೆ ಈ ಸಮೀಕರಣವು KCL ಅನ್ನು ನೋಡ್ o ನಲ್ಲಿ ಅನ್ವಯಿಸುತ್ತದೆ ಏಕೆಂದರೆ ಅದಕ್ಕಾಗಿಯೇ ಇದು ಸ್ಥಿರ ಸಮೀಕರಣವಾಗಿದೆ ಇಲ್ಲದಿದ್ದರೆ ಅದನ್ನು ಪರಿಹರಿಸಲು ಸಾಧ್ಯವಿಲ್ಲ ಆದ್ದರಿಂದ ಸೂಪರ್ ಮೆಶ್ ನ್ನು ಹೊರತುಪಡಿಸಿದಾಗಲೆಲ್ಲಾ KCL ನ್ನು ಅನ್ವಯಿಸಬೇಕಾಗುತ್ತದೆ ಇತರ ಸಮೀಕರಣವನ್ನು ಪಡೆದ ನಂತರ ಅದನ್ನು ಪರಿಹರಿಸಬಹುದು ಏಕೆಂದರೆ ಆ ಲೂಪ್ ಅಥವಾ ಸೂಪರ್ ಮೆಶ್ ಪರಿಕಲ್ಪನೆಯನ್ನು ಬಳಸುವುದರಿಂದ ಒಂದು ಸಮೀಕರಣ ಸಿಗುತ್ತದೆ ಇನ್ನೊಂದು ಸೂಪರ್ ಮೆಶ್ ನಲ್ಲಿ KCL ಅನ್ನು ಅನ್ವಯಿಸಬೇಕು ಮತ್ತು ಅದು ಅನ್ವಯಿಸಲ್ಪಡುತ್ತದೆ ಮತ್ತು ಇದು ಸ್ಥಿರವಾದ ಸಮೀಕರಣವಾಗಿದೆ ಮತ್ತು ಮೂರನೆಯದು ಸೂಪರ್ ಮೆಶ್ಗೆ KVLಮತ್ತು KCL ಎರಡನ್ನೂ ಅನ್ವಯಿಸುವ ಅಗತ್ಯವಿರುತ್ತದೆ ಏಕೆಂದರೆ ನೋಡಲ್ ವಿಶ್ಲೇಷಣೆಯಂತೆ ಸೂಪರ್ ನೋ ಡ್ ಕೆವಿಎಲ್ ಮತ್ತು ಕೆಸಿಎಲ್ ಅನ್ನು ಅನ್ವಯಿಸಬೇಕಾಗುತ್ತದೆ ಆದ್ದರಿಂದ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುವ ಫಿಗರ್ನಲ್ಲಿ ತೋರಿಸಿರುವ ಸರ್ಕ್ಯೂಟ್ನ ಮೆಶ್ ವಿಶ್ಲೇಷಣೆಯನ್ನು ಬಳಸಿಕೊಂಡು i1ಮತ್ತು i4 ಅನ್ನು ನಿರ್ಧರಿಸಬೇಕು ಇಲ್ಲಿ 4 ಮೆಶ್ ಗಳಿವೆ ಒಂದು ವಿದ್ಯುತ್ ಮೂಲವಿದೆ ಆದ್ದರಿಂದ ಇದು ಸೂಪರ್ ಮೆಶ್ ಆಗಿದೆ ಅಂತೆಯೇ ಮೆಶ್ ನ ಮದ್ಯೆ ಮತ್ತೊಂದು ಅವಲಂಬಿತ ವಿದ್ಯುತ್ ಮೂಲವಿದೆ ಇನ್ನೊಂದು ಸ್ವತಂತ್ರ ವಿದ್ಯುತ್ ಮೂಲವಾಗಿದೆ ಆದ್ದರಿಂದ ಇದು ಮತ್ತೊಂದು ಸೂಪರ್ ಮೆಶ್ ನು ಸಹ ರಚಿಸುತ್ತಿದೆ ಆದ್ದರಿಂದ ಈ ಎರಡು ಸೂಪರ್ ಮೆಶ್ ಸೇರಿ ಒಂದು ಸೂಪರ್ ಮೆಶ್ ನ್ನು ರಚಿಸಲಾಗಿದೆ ಆದ್ದರಿಂದ ಅಂತಿಮವಾಗಿ ಇದು ಏನೇ ಇರಲಿ ಅವುಗಳು ಒಂದು ಸಾಮಾನ್ಯ ಅವಲಂಬಿತ ಪ್ರವಾಹಗಳನ್ನು ಜೋಡಿಸುತ್ತದೆ ಎಂದು ಹೇಳುತ್ತವೆ ಮತ್ತು ಅಂತಿಮವಾಗಿ ದೊಡ್ಡದಾದ ಸೂಪರ್ ಮೆಶ್ ಆಗಿದೆ ಮತ್ತೆ ಇಲ್ಲಿ ಪುನರಾವರ್ತಿಸಬೇಕು ಇದು ಮೆಶ್ ನ ನಡುವೆ ಇರುವ ವಿದ್ಯುತ್ ಮೂಲವಾಗಿದೆ ಮತ್ತು ಈ ಮೆಶ್ ಸೂಪರ್ ಮೆಶ್ ನ್ನು ಸಹ ರಚಿಸುತ್ತದೆ ಇದು ಮತ್ತೆರಡು ಮೆಶ್ ಮತ್ತು ಅವಲಂಬಿತ ವಿದ್ಯುತ್ ಮೂಲವಾಗಿರುವುದರಿಂದ ಅದು ಮತ್ತೊಂದು ಸೂಪರ್ ಮೆಶ್ ನ್ನು ರಚಿಸುತ್ತದೆ ಆದ್ದರಿಂದ ಈ 2 ಸೂಪರ್ ಮೆಶ್ ಪರಸ್ಪರ ಜೋಡಿಸಿದಾಗ ಅಂತಿಮವಾಗಿ ದೊಡ್ಡ ಸೂಪರ್ ಮೆಶ್ ಅನ್ನು ಪರಿಹರಿಸಬೇಕಾಗಿದೆ ಆದ್ದರಿಂದ ಈಗ ದೊಡ್ಡ ಸೂಪರ್ ಮೆಶ್ ಗೆ KVL ಅನ್ನು ಅನ್ವಯಿಸುವುದರಿಂದ ಕೆಳಗಿನ ಸಮೀಕರಣ ಸಿಗುತ್ತದೆ 4i1 8 i3 1612i2 0 i1 3i2 6 i3 4i4 0 ನಂತರ ಸ್ವತಂತ್ರ ವಿದ್ಯುತ್ ಮೂಲಕ್ಕಾಗಿ ನೋಡ್ a ಯಲ್ಲಿ KCL ಅನ್ನು ಅನ್ವಯಿಸಿದರೆ i2 i1 5 ಸಿಗುತ್ತದೆ ಆದ್ದರಿಂದ ಅವಲಂಬಿತ ವಿದ್ಯುತ್ ಮೂಲಕ್ಕಾಗಿ ಮತ್ತೊಂದು ನೋಡ್ B ಯಲ್ಲಿ KCL ಅನ್ವಯಿಸಬೇಕು ಈ ಅವಲಂಬಿತ ವಿದ್ಯುತ್ ಮೂಲವಾಗಿದೆ i3 3I i2 ಆಗುತ್ತದೆ ಆದರೆ i4 I I i4 ಆದ್ದರಿಂದ i2i3 3i4 ಈಗ KVL ಅನ್ನು ಮೆಶ್ 4 ಅನ್ವಯಿಸಿದರೆ ಕೆಳಗಿನ ಸಮೀಕರಣ ಸಿಗುತ್ತದೆ 4 i4 20 16 ಸರಳೀ ಕರಿಸಿದಾಗ ಸಮೀಕರಣ 4 ಸಿಗುತ್ತದೆ 5 i4 4 i3 5 ಆದ್ದರಿಂದ 4 ಸಮೀಕರಣಗಳನ್ನು ಪರಿಹರಿಸಿದಾಗ i1 i2 i3 i4 ಬೆಲೆ ಕೆಳಗಿನಂತೆ ಇರುತ್ತದೆ i1 7 5 ampere i2 2 5 ampere i3 3 93 ampere i4 2 14 amper